Hello and welcome to this lecture in the course for Secure Systems Engineering so in the previous video lectures we had looked at attack on Meltdown and also we looked at spectre theres another variant of spectre known as the variant 2 in this video we will look at this second variant of Spectre again as we have seen previously this variant is also based on the speculative execution of which is present in modern processors and it exploits this speculative execution in order to clean secret information out of another process ಹಲೋ ಮತ್ತು ಸೆಕ್ಯೂರ್ ಸಿಸ್ಟಮ್ಸ್ ಇಂಜಿನಿಯರಿಂಗ್ ಕೋರ್ಸ್ ನಲ್ಲಿನ ಈ ಉಪನ್ಯಾಸಕ್ಕೆ ಸುಸ್ವಾಗತ ಆದ್ದರಿಂದ ಹಿಂದಿನ ವೀಡಿಯೊ ಉಪನ್ಯಾಸಗಳಲ್ಲಿ ನಾವು ಮೆಲ್ಟ್ಡೌನ್ ಮೇಲಿನ ದಾಳಿಯನ್ನು ನೋಡಿದ್ದೇವೆ ಮತ್ತು ನಾವು ಸ್ಪೆಕ್ಟರ್ ಅನ್ನು ನೋಡಿದ್ದೇವೆ ಮತ್ತು ಈ ವೀಡಿಯೊದಲ್ಲಿ ವೇರಿಯಂಟ್ 2 ಎಂದು ಕರೆಯಲ್ಪಡುವ ಸ್ಪೆಕ್ಟರ್ ನ ಮತ್ತೊಂದು ವೇರಿಯಂಟ್ ಇದೆ ಎಂದು ನಾವು ನೋಡುತ್ತೇವೆ ಸ್ಪೆಕ್ಟರ್ ನ ಎರಡನೇ ವೇರಿಯಂಟ್ ಅನ್ನು ನಾವು ಹಿಂದೆ ನೋಡಿದಂತೆ ಈ ವೇರಿಯಂಟ್ ಆಧುನಿಕ ಪ್ರೊಸೆಸರ್ ಗಳಲ್ಲಿ ಇರುವ ಊಹಾತ್ಮಕ ಕಾರ್ಯಗತಗೊಳಿಸುವಿಕೆಯನ್ನು ಆಧರಿಸಿದೆ ಮತ್ತು ಮತ್ತೊಂದು ಪ್ರಕ್ರಿಯೆಯಿಂದ ರಹಸ್ಯ ಮಾಹಿತಿಯನ್ನು ಸ್ವಚ್ಛಗೊಳಿಸಲು ಈ ಊಹಾತ್ಮಕ ಎಕ್ಸಿಕ್ಯೂಶನ್ ಅನ್ನು ಬಳಸಿಕೊಳ್ಳುತ್ತದೆ So the set up in the variant 2 is as follows we have a victims address space so this is in an process address space off the victim and what we assume is that there is some portions of within this process space which has some secret data so what the attackers wants to do is that the attack a wants to actually obtain this secret data using the Spectre attack ಆದ್ದರಿಂದ ವೇರಿಯಂಟ್ 2 ರಲ್ಲಿ ಹೊಂದಿಸುವಿಕೆಯು ಈ ಕೆಳಗಿನಂತೆ ನಾವು ವಿಕ್ಟಿಮ್ ನ ವಿಳಾಸ ಸ್ಥಳವನ್ನು ಹೊಂದಿದ್ದೇವೆ ಆದ್ದರಿಂದ ಇದು ವಿಕ್ಟಿಮ್ ನ ಪ್ರಕ್ರಿಯೆಯ ವಿಳಾಸದ ಜಾಗದಲ್ಲಿದೆ ಮತ್ತು ಈ ಪ್ರಕ್ರಿಯೆಯ ಜಾಗದಲ್ಲಿ ಕೆಲವು ರಹಸ್ಯ ಡೇಟಾ ವನ್ನು ಹೊಂದಿರುವ ಕೆಲವು ಭಾಗಗಳಿವೆ ಎಂದು ನಾವು ಊಹಿಸುತ್ತೇವೆ ದಾಳಿಕೋರರು ಮಾಡಲು ಬಯಸುತ್ತಾರೆ ಎಂದರೆ ದಾಳಿಯು ಸ್ಪೆಕ್ಟರ್ ದಾಳಿಯನ್ನು ಬಳಸಿಕೊಂಡು ಈ ರಹಸ್ಯ ಡೇಟಾ ವನ್ನು ಪಡೆಯಲು ಬಯಸುತ್ತದೆ So the first thing that has done is that the attacker would identify 2 regions in the court so 1 it has an indirect jumped based on a register value as shown over here and this jump is to some specific Spectre gadget which is present in the users victims user address space so this gadget did comprises of a few instructions that essentially would load into a register the contents of the secret information so what we see is that the attacker once you utilized this indirect Jump to this gadget and this gadget has instructions such as exit or and something like that followed by a load instruction which includes secret data into a register ಆದ್ದರಿಂದ ಮಾಡಿದ ಮೊದಲ ಕೆಲಸವೆಂದರೆ ಆಕ್ರಮಣಕಾರರು ನ್ಯಾಯಾಲಯದಲ್ಲಿ 2 ಪ್ರದೇಶಗಳನ್ನು ಗುರುತಿಸುತ್ತಾರೆ ಆದ್ದರಿಂದ 1 ಇಲ್ಲಿ ತೋರಿಸಿರುವಂತೆ ರಿಜಿಸ್ಟರ್ ಮೌಲ್ಯವನ್ನು ಆಧರಿಸಿ ಪರೋಕ್ಷವಾಗಿ ಜಿಗಿದಿದೆ ಮತ್ತು ಈ ಜಂಪ್ ಬಳಕೆದಾರರ ವಿಕ್ಟಿಮ್ ಗಳಲ್ಲಿ ಇರುವ ಕೆಲವು ನಿರ್ದಿಷ್ಟ ಸ್ಪೆಕ್ಟರ್ ಗ್ಯಾಜೆಟ್ ಗೆ ಆಗಿದೆ ಬಳಕೆದಾರ ವಿಳಾಸದ ಸ್ಥಳಾವಕಾಶ ಆದ್ದರಿಂದ ಈ ಗ್ಯಾಜೆಟ್ ಕೆಲವು ಸೂಚನೆಗಳನ್ನು ಒಳಗೊಂಡಿರುತ್ತದೆ ಅದು ಮೂಲಭೂತವಾಗಿ ರಹಸ್ಯ ಮಾಹಿತಿಯ ವಿಷಯಗಳನ್ನು ರಿಜಿಸ್ಟರ್ ಗೆ ಲೋಡ್ ಮಾಡುತ್ತದೆ ಆದ್ದರಿಂದ ನಾವು ನೋಡುವುದು ದಾಳಿಕೋರರು ಒಮ್ಮೆ ಈ ಗ್ಯಾಜೆಟ್ ಗೆ ಈ ಪರೋಕ್ಷ ಜಿಗಿತವನ್ನು ಬಳಸಿದರೆ ಮತ್ತು ಈ ಗ್ಯಾಜೆಟ್ ಗೆ ನಿರ್ಗಮನದಂತಹ ಸೂಚನೆಗಳಿವೆ ಅಥವಾ ಮತ್ತು ಅಂತಹ ಯಾವುದೋ ಒಂದು ಲೋಡ್ ಸೂಚನೆಯ ನಂತರ ಒಂದು ರಿಜಿಸ್ಟರ್ ನಲ್ಲಿ ರಹಸ್ಯ ಡೇಟಾ ವನ್ನು ಒಳಗೊಂಡಿರುತ್ತದೆ So in order to mount a Spectre of variant 2 attack a what the attacker does is he creates his own attack program with a user space as follows so the attacker will first create an instruction over here which has some indirect branch so note that this address or the address of this particular location is exactly identical to the indirect branch present in the victims address space so also what is assume is the attacker knows the address of some gadget and in his own address space replaces this area with a return so now what he does is that on the same processor that is executing this victims process the attacker would run this attack program ಆದ್ದರಿಂದ ವೇರಿಯಂಟ್ 2 ದಾಳಿಯ ಸ್ಪೆಕ್ಟರ್ ಅನ್ನು ಆರೋಹಿಸಲು ಆಕ್ರಮಣಕಾರನು ತನ್ನ ಸ್ವಂತ ದಾಳಿ ಪ್ರೋಗ್ರಾಂ ಅನ್ನು ಬಳಕೆದಾರರ ಸ್ಥಳದೊಂದಿಗೆ ಈ ಕೆಳಗಿನಂತೆ ರಚಿಸುತ್ತಾನೆ ಆದ್ದರಿಂದ ಆಕ್ರಮಣಕಾರನು ಮೊದಲು ಇಲ್ಲಿ ಕೆಲವು ಪರೋಕ್ಷ ಶಾಖೆಯನ್ನು ಹೊಂದಿರುವ ಸೂಚನೆಯನ್ನು ರಚಿಸುತ್ತಾನೆ ಆದ್ದರಿಂದ ಈ ವಿಳಾಸವನ್ನು ಗಮನಿಸಿ ಅಥವಾ ಈ ನಿರ್ದಿಷ್ಟ ಸ್ಥಳದ ವಿಳಾಸವು ವಿಕ್ಟಿಮ್ ನ ವಿಳಾಸದ ಜಾಗದಲ್ಲಿ ಇರುವ ಪರೋಕ್ಷ ಶಾಖೆಗೆ ನಿಖರವಾಗಿ ಹೋಲುತ್ತದೆ ಆದ್ದರಿಂದ ಆಕ್ರಮಣಕಾರನಿಗೆ ಕೆಲವು ಗ್ಯಾಜೆಟ್ ನ ವಿಳಾಸ ತಿಳಿದಿದೆ ಮತ್ತು ಅವನ ಸ್ವಂತ ವಿಳಾಸದ ಜಾಗದಲ್ಲಿ ಈ ಪ್ರದೇಶವನ್ನು ರಿಟರ್ನ್ ನೊಂದಿಗೆ ಬದಲಾಯಿಸುತ್ತದೆ ಆದ್ದರಿಂದ ಈಗ ಅವನು ಏನು ಮಾಡುತ್ತಾನೆ ಈ ವಿಕ್ಟಿಮ್ ನ ಪ್ರಕ್ರಿಯೆಯನ್ನು ಕಾರ್ಯಗತಗೊಳಿಸುವ ಅದೇ ಪ್ರೊಸೆಸರ್ ನಲ್ಲಿ ದಾಳಿಕೋರರು ಈ ದಾಳಿ ಕಾರ್ಯಕ್ರಮವನ್ನು ನಡೆಸುತ್ತಾರೆ So therefore what would happen over here is repeatedly the attacker would make these indirect branches which Jump jumps to this region off memory and he keeps doing this in a loop internally what happens is that the attackers is training the branch predictor that the next instruction following this indirect branch is the return instruction so the branch predictor based on its learning mechanisms like the thing like we have seen before would then be able to automatically start fetching data from this region and speculatively execute the instructions present in this region ಆದ್ದರಿಂದ ಇಲ್ಲಿ ಏನಾಗುತ್ತದೆ ಎಂದರೆ ದಾಳಿಕೋರನು ಪದೇ ಪದೇ ಈ ಪರೋಕ್ಷ ಶಾಖೆಗಳನ್ನು ಮಾಡುತ್ತಾನೆ ಅದು ನೆನಪಿನಿಂದ ಈ ಪ್ರದೇಶಕ್ಕೆ ಜಿಗಿಯುತ್ತದೆ ಮತ್ತು ಅವನು ಆಂತರಿಕವಾಗಿ ಲೂಪ್ ನಲ್ಲಿ ಇದನ್ನು ಮಾಡುತ್ತಲೇ ಇರುತ್ತಾನೆ ಏನಾಗುತ್ತದೆ ಎಂದರೆ ದಾಳಿಕೋರರು ಇದನ್ನು ಅನುಸರಿಸಿ ಮುಂದಿನ ಸೂಚನೆಯನ್ನು ಶಾಖೆಯ ಮುನ್ಸೂಚಕರಿಗೆ ತರಬೇತಿ ನೀಡುತ್ತಾರೆ ಪರೋಕ್ಷ ಶಾಖೆಯು ರಿಟರ್ನ್ ಸೂಚನೆಯಾಗಿದೆ ಆದ್ದರಿಂದ ನಾವು ಮೊದಲು ನೋಡಿದಂತೆ ಅದರ ಕಲಿಕೆಯ ಕಾರ್ಯವಿಧಾನಗಳ ಆಧಾರದ ಮೇಲೆ ಶಾಖೆಯ ಮುನ್ಸೂಚಕವು ಸ್ವಯಂಚಾಲಿತವಾಗಿ ಈ ಪ್ರದೇಶದಿಂದ ಡೇಟಾ ವನ್ನು ಪಡೆದುಕೊಳ್ಳಲು ಪ್ರಾರಂಭಿಸಲು ಮತ್ತು ಈ ಪ್ರದೇಶದಲ್ಲಿ ಇರುವ ಸೂಚನೆಗಳನ್ನು ಊಹಾತ್ಮಕವಾಗಿ ಕಾರ್ಯಗತಗೊಳಿಸಲು ಸಾಧ್ಯವಾಗುತ್ತದೆ The vulnerability in this processor is that the branch predictor only looks at the virtual address in an address space and is not able to separate the virtual address of one process from and other process does when this branch in the victim also executes the branch predictor would look up its branch target buffer and it would find that the next address to be executed corresponds to this address and it would start to speculatively execute this So recall that this gadget which is present in the victims address space is actually having some operations like add exit or something followed by a load operation which would speculatively load secret data from the victims address space into a register ಈ ಪ್ರೊಸೆಸರ್ ನಲ್ಲಿನ ದುರ್ಬಲತೆಯೆಂದರೆ ಶಾಖೆಯ ಮುನ್ಸೂಚಕವು ವಿಳಾಸ ಜಾಗದಲ್ಲಿ ವರ್ಚುಯಲ್ ವಿಳಾಸವನ್ನು ಮಾತ್ರ ನೋಡುತ್ತದೆ ಮತ್ತು ಒಂದು ಪ್ರಕ್ರಿಯೆಯ ವರ್ಚುಯಲ್ ವಿಳಾಸವನ್ನು ಪ್ರತ್ಯೇಕಿಸಲು ಸಾಧ್ಯವಾಗುವುದಿಲ್ಲ ಮತ್ತು ವಿಕ್ಟಿಮ್ ನಲ್ಲಿನ ಈ ಶಾಖೆಯು ಶಾಖೆಯ ಮುನ್ಸೂಚಕವನ್ನು ಕಾರ್ಯಗತಗೊಳಿಸಿದಾಗ ಇತರ ಪ್ರಕ್ರಿಯೆಯು ಮಾಡುತ್ತದೆ ಅದರ ಬ್ರಾಂಚ್ ಟಾರ್ಗೆಟ್ ಬಫರ್ ಅನ್ನು ಮೇಲಕ್ಕೆತ್ತಿ ಮತ್ತು ಕಾರ್ಯಗತಗೊಳಿಸಬೇಕಾದ ಮುಂದಿನ ವಿಳಾಸವು ಈ ವಿಳಾಸಕ್ಕೆ ಅನುರೂಪವಾಗಿದೆ ಎಂದು ಅದು ಕಂಡುಕೊಳ್ಳುತ್ತದೆ ಮತ್ತು ಇದು ಊಹಾತ್ಮಕವಾಗಿ ಇದನ್ನು ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ಆದ್ದರಿಂದ ವಿಕ್ಟಿಮ್ ನ ವಿಳಾಸದ ಜಾಗದಲ್ಲಿ ಇರುವ ಈ ಗ್ಯಾಜೆಟ್ ವಾಸ್ತವವಾಗಿ ಆಡ್ ಎಕ್ಸಿಟ್ ಅಥವಾ ಯಾವುದೋ ಒಂದು ಲೋಡ್ ಕಾರ್ಯಾಚರಣೆಯಂತಹ ಕೆಲವು ಕಾರ್ಯಾಚರಣೆಗಳನ್ನು ಹೊಂದಿದೆ ಎಂದು ನೆನಪಿಸಿಕೊಳ್ಳಿ ಇದು ವಿಕ್ಟಿಮ್ ನ ವಿಳಾಸ ಸ್ಥಳದಿಂದ ರಹಸ್ಯ ಡೇಟಾ ವನ್ನು ರಿಜಿಸ್ಟರ್ ಗೆ ಊಹಾತ್ಮಕವಾಗಿ ಲೋಡ್ ಮಾಡುತ್ತದೆ And during this process as weve seen in the earlier videos the contents of the secret data would be present in the cache would modify the cache state and therefore techniques like the time required for a cache hit and cache miss can be used and therefore techniques like the time required for a cache hit and cache miss can be used to identify what the secret data is does what we have seen with here is that in this variant 2 the attacker using a completely isolated process is able to craft particular indirect branch in his own address space and clean the branch predictor in the processor to speculatively execute now since so this speculation would force secret data to be loaded into a register A which can then be use to retrieve information about the contents of the victims address space ಮತ್ತು ಈ ಪ್ರಕ್ರಿಯೆಯ ಸಮಯದಲ್ಲಿ ನಾವು ಹಿಂದಿನ ವೀಡಿಯೊ ಗಳಲ್ಲಿ ನೋಡಿದಂತೆ ರಹಸ್ಯ ಡೇಟಾ ದ ವಿಷಯಗಳು ಸಂಗ್ರಹದಲ್ಲಿ ಇರುತ್ತವೆ ಸಂಗ್ರಹ ಸ್ಥಿತಿಯನ್ನು ಮಾರ್ಪಡಿಸುತ್ತದೆ ಮತ್ತು ಆದ್ದರಿಂದ ಕ್ಯಾಶ್ ಹಿಟ್ ಮತ್ತು ಕ್ಯಾಶ್ ಮಿಸ್ ಗೆ ಅಗತ್ಯವಿರುವ ಸಮಯದಂತಹ ತಂತ್ರಗಳನ್ನು ಬಳಸಬಹುದು ಮತ್ತು ಆದ್ದರಿಂದ ತಂತ್ರಗಳನ್ನು ಬಳಸಬಹುದು ಕ್ಯಾಶ್ ಹಿಟ್ ಮತ್ತು ಕ್ಯಾಶ್ ಮಿಸ್ ಗೆ ಬೇಕಾಗುವ ಸಮಯವನ್ನು ರಹಸ್ಯ ಡೇಟಾ ಏನೆಂದು ಗುರುತಿಸಲು ಬಳಸಬಹುದಾದಂತೆ ನಾವು ಇಲ್ಲಿ ನೋಡಿದಂತೆಯೇ ಈ ವೇರಿಯಂಟ್ 2 ರಲ್ಲಿ ಆಕ್ರಮಣಕಾರರು ಸಂಪೂರ್ಣವಾಗಿ ಪ್ರತ್ಯೇಕವಾದ ಪ್ರಕ್ರಿಯೆಯನ್ನು ಬಳಸಿಕೊಂಡು ನಿರ್ದಿಷ್ಟ ಪರೋಕ್ಷ ಶಾಖೆಯನ್ನು ರಚಿಸಬಹುದು ಸ್ವಂತ ವಿಳಾಸದ ಸ್ಥಳ ಮತ್ತು ಊಹಾತ್ಮಕವಾಗಿ ಕಾರ್ಯಗತಗೊಳಿಸಲು ಪ್ರೊಸೆಸರ್ ನಲ್ಲಿನ ಶಾಖೆಯ ಮುನ್ಸೂಚಕವನ್ನು ಸ್ವಚ್ಛಗೊಳಿಸಿ ಆದ್ದರಿಂದ ಈ ಊಹಾಪೋಹವು ರಹಸ್ಯ ಡೇಟಾ ವನ್ನು ರಿಜಿಸ್ಟರ್ A ಗೆ ಲೋಡ್ ಮಾಡಲು ಒತ್ತಾಯಿಸುತ್ತದೆ ನಂತರ ವಿಕ್ಟಿಮ್ ಗಳ ವಿಳಾಸದ ಸ್ಥಳದ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಹಿಂಪಡೆಯಲು ಬಳಸಬಹುದು So in the last year there have been a lot of different countermeasures that have been developed for Meltdown inspectors one of the important thing to actually prevent Meltdown was based on restructuring the operating system address space so in the general practice prior to 2018 the user and kernel space was arranged in this particularly way so we had this as the virtual address space for a process it was divided into two regions a one was the user space up to a certain memory location and beyond that memory location was the kernel space so for example in a 32 bit Linux system this of boundary was at the location zero X C followed by seven zeros below this location was a user space and above this location was the kernel space ಆದ್ದರಿಂದ ಕಳೆದ ವರ್ಷದಲ್ಲಿ ಮೆಲ್ಟ್ಡೌನ್ ಇನ್ಸ್ಪೆಕ್ಟರ್ ಗಳಿಗಾಗಿ ಸಾಕಷ್ಟು ವಿಭಿನ್ನ ಪ್ರತಿಕ್ರಮಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಮೆಲ್ಟ್ಡೌನ್ ಅನ್ನು ನಿಜವಾಗಿ ತಡೆಯಲು ಒಂದು ಪ್ರಮುಖ ವಿಷಯವೆಂದರೆ ಆಪರೇಟಿಂಗ್ ಸಿಸ್ಟಂ ವಿಳಾಸ ಸ್ಥಳವನ್ನು ಪುನರ್ರಚಿಸುವ ಆಧಾರದ ಮೇಲೆ 2018 ರ ಮೊದಲು ಸಾಮಾನ್ಯ ಅಭ್ಯಾಸದಲ್ಲಿ ಬಳಕೆದಾರ ಮತ್ತು ಕರ್ನಲ್ ಜಾಗವನ್ನು ನಿರ್ದಿಷ್ಟವಾಗಿ ಈ ರೀತಿಯಲ್ಲಿ ಜೋಡಿಸಲಾಗಿದೆ ಆದ್ದರಿಂದ ನಾವು ಇದನ್ನು ಪ್ರಕ್ರಿಯೆಗೆ ವರ್ಚುಯಲ್ ವಿಳಾಸ ಸ್ಥಳವಾಗಿ ಹೊಂದಿದ್ದೇವೆ ಅದನ್ನು ಎರಡು ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ ಒಂದು ನಿರ್ದಿಷ್ಟ ಮೆಮೊರಿ ಸ್ಥಳದವರೆಗೆ ಬಳಕೆದಾರರ ಸ್ಥಳವಾಗಿದೆ ಮತ್ತು ಆ ಮೆಮೊರಿ ಸ್ಥಳವನ್ನು ಮೀರಿ ಕರ್ನಲ್ ಸ್ಥಳವಾಗಿದೆ ಆದ್ದರಿಂದ ಉದಾಹರಣೆಗೆ ರಲ್ಲಿ 32 ಬಿಟ್ ಲಿನಕ್ಸ್ ಸಿಸ್ಟಮ್ ಈ ಸೀರೊ X C ಸ್ಥಳದಲ್ಲಿತ್ತು ನಂತರ ಏಳು ಸೊನ್ನೆಗಳು ಈ ಸ್ಥಳದ ಕೆಳಗೆ ಬಳಕೆದಾರರ ಸ್ಥಳವಾಗಿತ್ತು ಮತ್ತು ಈ ಸ್ಥಳದ ಮೇಲೆ ಕರ್ನಲ್ ಸ್ಪೇಸ್ ಇತ್ತು Now the Meltdown attack works because a user space program could exploit the speculative of behavior off the processor to be able to read contents of the kernel space the countermeasures work for this was known as KPTI or Kernel page table isolation in fact there where two sets of page tables one known of one which was activated in the was on user mode the other in the kernel mode so in the use of what the entire page tables that map to the kernel code was not present only a small stub for the kernel space was present so whenever the user space program invokes a system call it would be first trapped into this kernel space which would then shift more to the kernel mode and map the entire kernel space into the region similarly on return from the system call the virtual space would go back into this user mode now if a Meltdown type of attack was actually utilized it has to be done from the user space and therefore would not be able to actually read any of the kernel space memory because the kernel space memory is not mapped in this particular mode ಈಗ ಮೆಲ್ಟ್ಡೌನ್ ದಾಳಿಯು ಕಾರ್ಯನಿರ್ವಹಿಸುತ್ತದೆ ಏಕೆಂದರೆ ಬಳಕೆದಾರರ ಬಾಹ್ಯಾಕಾಶ ಪ್ರೋಗ್ರಾಂ ಕರ್ನಲ್ ಜಾಗದ ವಿಷಯಗಳನ್ನು ಓದಲು ಸಾಧ್ಯವಾಗುವಂತೆ ಪ್ರೊಸೆಸರ್ ನಿಂದ ವರ್ತನೆಯ ಊಹಾಪೋಹವನ್ನು ಬಳಸಿಕೊಳ್ಳಬಹುದು ಇದಕ್ಕಾಗಿ ಪ್ರತಿಕ್ರಮಗಳನ್ನು ಕೆಪಿಟಿಐ ಅಥವಾ ಕರ್ನಲ್ ಪೇಜ್ ಟೇಬಲ್ ಪ್ರತ್ಯೇಕತೆ ಎಂದು ಕರೆಯಲಾಗುತ್ತದೆ ಅಲ್ಲಿ ಎರಡು ಸೆಟ್ ಗಳು ಪುಟ ಕೋಷ್ಟಕಗಳಲ್ಲಿ ಒಂದರಲ್ಲಿ ಸಕ್ರಿಯವಾಗಿರುವ ಒಂದನ್ನು ಬಳಕೆದಾರ ಮೋಡ್ ನಲ್ಲಿ ಮತ್ತೊಂದು ಕರ್ನಲ್ ಮೋಡ್ ನಲ್ಲಿದೆ ಆದ್ದರಿಂದ ಕರ್ನಲ್ ಕೋಡ್ ಗೆ ಮ್ಯಾಪ್ ಮಾಡುವ ಸಂಪೂರ್ಣ ಪುಟ ಕೋಷ್ಟಕಗಳ ಬಳಕೆಯಲ್ಲಿ ಕರ್ನಲ್ ಜಾಗಕ್ಕೆ ಒಂದು ಸಣ್ಣ ಸ್ಟಬ್ ಮಾತ್ರ ಇರುತ್ತಿತ್ತು ಆದ್ದರಿಂದ ಬಳಕೆದಾರರ ಬಾಹ್ಯಾಕಾಶ ಪ್ರೋಗ್ರಾಂ ಸಿಸ್ಟಮ್ ಕರೆಯನ್ನು ಆಹ್ವಾನಿಸಿದಾಗ ಅದು ಮೊದಲು ಈ ಕರ್ನಲ್ ಜಾಗದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತದೆ ಅದು ಕರ್ನಲ್ ಮೋಡ್ ಗೆ ಹೆಚ್ಚಿನದನ್ನು ಬದಲಾಯಿಸುತ್ತದೆ ಮತ್ತು ಇಡೀ ಕರ್ನಲ್ ಜಾಗವನ್ನು ಪ್ರದೇಶಕ್ಕೆ ಮ್ಯಾಪ್ ಮಾಡುತ್ತದೆ ಅದೇ ರೀತಿ ಸಿಸ್ಟಮ್ ಕರೆಯಿಂದ ಹಿಂತಿರುಗಿದ ನಂತರ ವರ್ಚುಯಲ್ ಸ್ಪೇಸ್ ಹಿಂತಿರುಗುತ್ತದೆ ಈ ಬಳಕೆದಾರ ಮೋಡ್ ಗೆ ಈಗ ಮೆಲ್ಟ್ಡೌನ್ ಪ್ರಕಾರದ ದಾಳಿಯನ್ನು ಬಳಸಿದರೆ ಅದನ್ನು ಬಳಕೆದಾರರ ಸ್ಥಳದಿಂದ ಮಾಡಬೇಕಾಗಿದೆ ಮತ್ತು ಆದ್ದರಿಂದ ಯಾವುದೇ ಕರ್ನಲ್ ಸ್ಪೇಸ್ ಮೆಮೊರಿ ಯನ್ನು ಓದಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಕರ್ನಲ್ ಸ್ಪೇಸ್ ಮೆಮೊರಿ ಯನ್ನು ಈ ನಿರ್ದಿಷ್ಟ ಕ್ರಮದಲ್ಲಿ ಮ್ಯಾಪ್ ಮಾಡಲಾಗಿಲ್ಲ Other techniques were suggested for the Spectre first variant was compiler patches a which uses barriers such as the LFENCE instruction to prevent speculation so the LFENCE instruction is supported by X86 processors which forces sequential execution So the LFENCE instruction would therefore prevent any speculation of beyond that instruction ಸ್ಪೆಕ್ಟರ್ ಮೊದಲ ವೇರಿಯಂಟ್ ಸೂಚಿಸಲಾದ ಇತರ ತಂತ್ರಗಳೆಂದರೆ ಕಂಪೈಲರ್ ಪ್ಯಾಚ್ಗಳು ಇದು ಊಹಾಪೋಹವನ್ನು ತಡೆಯಲು ಎಲ್ ಫೆನ್ಸ್ ಸೂಚನೆಯಂತಹ ಅಡೆತಡೆಗಳನ್ನು ಬಳಸುತ್ತದೆ ಆದ್ದರಿಂದ ಎಲ್ ಫೆನ್ಸ್ ಸೂಚನೆಯು ಅನುಕ್ರಮವಾದ ಕಾರ್ಯಗತಗೊಳಿಸುವಿಕೆಯನ್ನು ಒತ್ತಾಯಿಸುವ X86 ಪ್ರೊಸೆಸರ್ ಗಳಿಂದ ಬೆಂಬಲಿತವಾಗಿದೆ ಆದ್ದರಿಂದ ಎಲ್ ಫೆನ್ಸ್ ಸೂಚನೆಯು ಆ ಸೂಚನೆಯನ್ನು ಮೀರಿದ ಯಾವುದೇ ಊಹಾಪೋಹಗಳನ್ನು ತಡೆಯುತ್ತದೆ In order to prevent variant 2 attacks we need to have different branch target buffers present in the branch predictor unit Each branch target buffer would cater to single process so for example if we had a processor with hyperthread supported Simultaneously Multithreading SMT threads then that would be two separate BTBs that are present so this would imply that the Spectre variant 2 will not work because each process or each thread which is running simultaneously would be using its own BTB and therefore the attacks where one prediction in one thread affecting speculative execution in another thread will not happen thank you ವೇರಿಯಂಟ್ 2 ದಾಳಿಗಳನ್ನು ತಡೆಗಟ್ಟಲು ನಾವು ಶಾಖೆಯ ಮುನ್ಸೂಚಕ ಘಟಕದಲ್ಲಿ ವಿಭಿನ್ನ ಶಾಖೆಯ ಗುರಿ ಬಫರ್ ಗಳನ್ನು ಹೊಂದಿರಬೇಕು ಪ್ರತಿಯೊಂದು ಶಾಖೆಯ ಟಾರ್ಗೆಟ್ ಬಫರ್ ಒಂದೇ ಪ್ರಕ್ರಿಯೆಯನ್ನು ಪೂರೈಸುತ್ತದೆ ಉದಾಹರಣೆಗೆ ನಾವು ಹೈಪರ್ಥ್ರೆಡ್ ಬೆಂಬಲದೊಂದಿಗೆ ಪ್ರೊಸೆಸರ್ ಹೊಂದಿದ್ದರೆ ಏಕಕಾಲದಲ್ಲಿ ಮಲ್ಟಿಥ್ರೆಡಿಂಗ್ ಎಸ್ ಎಂ ಟಿ ಥ್ರೆಡ್ ಗಳನ್ನು ಹೊಂದಿದ್ದರೆ ಅದು ಎರಡು ಪ್ರತ್ಯೇಕ ಬಿಟಿಬಿ ಗಳಾಗಿರುತ್ತದೆ ಆದ್ದರಿಂದ ಇದು ಸ್ಪೆಕ್ಟರ್ ವೇರಿಯಂಟ್ 2 ಕಾರ್ಯನಿರ್ವಹಿಸುವುದಿಲ್ಲ ಎಂದು ಸೂಚಿಸುತ್ತದೆ ಏಕೆಂದರೆ ಪ್ರತಿ ಪ್ರಕ್ರಿಯೆ ಅಥವಾ ಏಕಕಾಲದಲ್ಲಿ ಚಾಲನೆಯಲ್ಲಿರುವ ಪ್ರತಿಯೊಂದು ಥ್ರೆಡ್ ತನ್ನದೇ ಆದ ಬಿಟಿಬಿ ಅನ್ನು ಬಳಸುತ್ತದೆ ಮತ್ತು ಆದ್ದರಿಂದ ಒಂದು ಥ್ರೆಡ್ ನಲ್ಲಿ ಒಂದು ಭವಿಷ್ಯವು ಮತ್ತೊಂದು ಥ್ರೆಡ್ ನಲ್ಲಿ ಊಹಾತ್ಮಕ ಕಾರ್ಯಗತಗೊಳಿಸುವಿಕೆಯ ಮೇಲೆ ಪರಿಣಾಮ ಬೀರದಿರುವ ದಾಳಿಗಳು ಸಂಭವಿಸುವುದಿಲ್ಲ ಧನ್ಯವಾದಗಳು